ಈ ಉಪನ್ಯಾಸದಲ್ಲಿ ನಾವು ಜಾಲ ವಿಶ್ಲೇಷಕ ಉಪಕರಣವನ್ನು ನೋಡೋಣ ಹಿಂದಿನ ಉಪನ್ಯಾಸದಿಂದ ಈ ಚಿತ್ರದ ಬಗ್ಗೆ ನಿಮಗೆ ಈಗಾಗಲೇ ಪರಿಚಯವಿದೆ ನಾವು ಇದನ್ನು ತೋರಿಸಿದ್ದೇವೆ ನಾನು ಕೆಲವು ನೆಟ್ವರ್ಕ್ಗಳನ್ನು ಬಟನ್ಗಳ ಕಾರ್ಯಗಳನ್ನು ವಿವರಿಸಿದ್ದೇನೆ ಈಗ ನಾವು ಘಟಕಗಳನ್ನು ಏಕೆ ಪರೀಕ್ಷಿಸಬೇಕು ಸೂಕ್ಷ್ಮ ತರಂಗ ಘಟಕಗಳನ್ನು ಸೂಕ್ಷ್ಮ ತರಂಗ ಆವರ್ತನಗಳಲ್ಲಿ ಬಿಲ್ಡಿಂಗ್ ಬ್ಲಾಕ್ಗಳಾಗಿ ಬಳಸಲಾಗುತ್ತದೆ ಈಗ ನಾವು ಕೆಲವು ವಿಶೇಷಣಗಳನ್ನು ಪರಿಶೀಲಿಸಬೇಕಾಗಿದೆ ಶೋಧಕಗಳು ಅವು ಎಷ್ಟು ಹಾರ್ಮೋನಿಕ್ಸ್ ನ್ನು ತೆಗೆದುಹಾಕುತ್ತಿವೆ ವರ್ಧಕಗಳು ಸ್ಥಳೀಯ ಆಂದೋಲನ ಶಕ್ತಿಯು ಸಾಕಾಗಿದೆಯೇ ಅಥವಾ ಇಲ್ಲ ಮಿಕ್ಸರ್ಗಳು ಅವು ವಿವಿಧ ಸಂಕೇತಗಳನ್ನು ಸರಿಯಾಗಿ ತಿರಸ್ಕರಿಸುತ್ತಿದೆಯೇ ಎಂಬುದನ್ನು ನೋಡಬೇಕಾಗಿದೆ ನಾವು ಸ್ಪರ್ಶತಂತುವಿಗೆ ಶಕ್ತಿಯನ್ನು ನೀಡುತ್ತಿದ್ದೇವೆಂದು ಭಾವಿಸೋಣ ಈಗ ನಾವು ಯಾವುದೇ ಶಕ್ತಿಯನ್ನು ಸ್ಪರ್ಶತಂತುವಿಗೆ ಪೂರೈಸುತ್ತಿದ್ದರೂ ಸ್ಪರ್ಶತಂತು ಅದನ್ನು ಹೊರ ಸೂಸುತ್ತದೆಯಾದರೂ ನಾವು ಅದರ ಉತ್ತಮ ಪ್ರತಿರೋಧ ಹೊಂದಾಣಿಕೆಯನ್ನು ಖಚಿತಪಡಿಸಿಕೊಳ್ಳಬೇಕು ನಾವು ಕಳಪೆ ಹೊಂದಾಣಿಕೆ ಹೊಂದಿದ್ದರೆ ಎಡಭಾಗದ ಸ್ಪರ್ಶತಂತು ಸರಿಯಾಗಿ ಹೊಂದಾಣಿಕೆಯಾಗಿರದಿದ್ದರೆ 150 ವಾಟ್ ವಿಕಿರಣಗೊಂಡ ಶಕ್ತಿಯು ವ್ಯರ್ಥವಾಗುವುದನ್ನು ನೀವು ನೋಡುತ್ತೀರಿ ಬಲಭಾಗದಲ್ಲಿ ನೀವು 150 ವಾಟ್ ವಿಕಿರಣ ಮಾಡುತ್ತಿದ್ದ ಅದೇ ವಸ್ತುವನ್ನು ನೋಡುತ್ತೀರ ಅದೇ ಸ್ಪರ್ಶತಂತು ಈಗ ಸರಿಯಾದ ಹೊಂದಾಣಿಕೆಯೊಂದಿಗೆ 1500ವಾಟ್ ವಿಕಿರಣಗೊಳ್ಳುತ್ತಿದೆ ಆದ್ದರಿಂದ ಸಂಕೇತಗಳನ್ನು ಸುಮಾರು ಮೂರು ಪಟ್ಟು ಜಾಸ್ತಿ ಸ್ವೀಕರಿಸಲಾಗಿದೆ ಇದರರ್ಥ ಈ ಹಿಂದೆ ಅದು 40 ಕಿಲೋಮೀಟರ್ ಆಗಿದ್ದರೆ ಈಗ ನೀವು 120 ಕಿಲೋಮೀಟರ್ ಹೋಗಬಹುದು ಆದ್ದರಿಂದ ಗರಿಷ್ಠ ವಿಕಿರಣ ಶಕ್ತಿಯನ್ನು ಪಡೆಯಲು ಸ್ಪರ್ಶತಂತು ಮತ್ತು ಆರ್ ಎಫ್ ವರ್ಧಕಗಳ ನಡುವಿನ ಉತ್ತಮ ಹೊಂದಾಣಿಕೆ ರೇಡಿಯೊ ಕೇಂದ್ರಗಳಿಗೆ ಬಹಳ ಮುಖ್ಯವಾಗಿದೆ ಈಗ ಯಾವ ರೀತಿಯ ಸಾಧನಗಳನ್ನು ಪರೀಕ್ಷಿಸಲಾಗಿದೆ ಅಲ್ಲಿ ದೊಡ್ಡ ಪಟ್ಟಿಯಿದೆ ನಿಷ್ಕ್ರಿಯ ಸಕ್ರಿಯ ವಿವಿಧ ರೀತಿಯ ಸಾಧನಗಳು ವಿವಿಧ ಹಂತದ ಏಕೀಕರಣ ನೀವು ನೋಡುತ್ತೀರಿ ಟ್ಟ್ರ್ಯಾನ್ಸಿಸ್ಟರ್ಗಳು ವಿಸಿಒಗಳು ಡಿಸಿವರ್ಗಳು ಟಿಆರ್ ಮೊಡ್ಯುಲ್TR moduleಗಳು ಟಿಆರ್ ಮೊಡ್ಯುಲ್TR moduleಗಳನ್ನು ರಾಡಾರ್ ಗಳಲ್ಲಿ ಬಳಸಲಾಗುತ್ತದೆ ರಾಡಾರ್ ಅಥವಾ ಹೆಚ್ಚಿನ ಶಕ್ತಿ ಸಾಧನಗಳಲ್ಲಿಯೂ ಸಹ ಬಳಸಲಾಗುತ್ತದೆ ಉಪಗ್ರಹಗಳು ಅವುಗಳನ್ನು ಅಟೆನ್ಯುವೇಟರ್ ಅಡಾಪ್ಟರ್ ಡೈ ಎಲೆಕ್ಟ್ರಿಕ್ಗಳಲ್ಲಿ ಸಹ ಬಳಸುತ್ತಾರೆ ಈಗ ಜಾಲ ವಿಶ್ಲೇಷಣೆ ಎಂದರೇನು ಹೆಚ್ಚು ಸಂಕೀರ್ಣ ವ್ಯವಸ್ಥೆಗಳಲ್ಲಿ ಬಳಸುವ ಘಟಕಗಳು ಮತ್ತು ಸರ್ಕ್ಯೂಟ್ಗಳ ವಿದ್ಯುತ್ ಕಾರ್ಯಕ್ಷಮತೆಯ ವಿಶ್ಲೇಷಣೆ ವೆಕ್ಟರ್ ಜಾಲ ವಿಶ್ಲೇಷಣೆ ಎಂದರೇನು ಸೂಕ್ಷ್ಮ ತರಂಗ ವ್ಯವಸ್ಥೆಯಲ್ಲಿ ಕನಿಷ್ಠ ಅಸ್ಪಷ್ಟತೆಯ ಗರಿಷ್ಠ ದಕ್ಷತೆಯೊಂದಿಗೆ ಸಂಕೇತ ವರ್ಗಾವಣೆಯನ್ನು ನಾವು ಬಯಸುತ್ತೇವೆ ನಾವು ಕನಿಷ್ಠ ಅಸ್ಪಷ್ಟತೆ ಮತ್ತು ಗರಿಷ್ಠ ದಕ್ಷತೆಯನ್ನು ಹಾಜರಾಗಲು ನಾವು ಅಳೆಯಬೇಕಾಗುತ್ತದೆ ಮತ್ತು ಆ ಮಾಪನವು ವೈಶಾಲ್ಯ ಹಾಗೂ ಹಂತದ ಪ್ರತಿಕ್ರಿಯೆ ಎರಡನ್ನೂ ಒಳಗೊಂಡಿರುತ್ತದೆ ಒಂದೋ ನಾವು ಆವರ್ತನವನ್ನು ತಿರಸ್ಕರಿಸಬಹುದು ಅಂದರೆ ನಾವು ವೈಶಾಲ್ಯ ಮತ್ತು ಹಂತದ ಪ್ರತಿಕ್ರಿಯೆಯನ್ನು ನೀಡಬಹುದು ಅಥವಾ ನಾವು ಶಕ್ತಿಯನ್ನು ತಿರಸ್ಕರಿಸಬಹುದು ಅಂದರೆ ವೈಶಾಲ್ಯ ಮತ್ತು ಹಂತದ ಶಕ್ತಿ ಪ್ರತಿಕ್ರಿಯನ್ನು ನೀಡಬಹುದು ಇದನ್ನು ರೇಖೀಯತೆಯ ಲಕ್ಷಣ ಎಂದೂ ಕರೆಯುತ್ತಾರೆ ಏಕೆಂದರೆ ಸ್ವಲ್ಪ ಸಮಯದ ನಂತರ ನಾನು ಶಕ್ತಿಯನ್ನು ಹೆಚ್ಚಿಸಲು ಹೋದರೆ ಸಾಧನವು ರೇಖಾತ್ಮಕವಲ್ಲದ್ದು ಆಗುತ್ತದೆ ಆದ್ದರಿಂದ ಆ ಪರೀಕ್ಷೆಯು ಸಹ ಮುಖ್ಯವಾಗಿದೆ ಏಕೆಂದರೆ ಅದು ಸಂಕೇತದಲ್ಲಿ ಏನು ವಿರೂಪಗೊಳ್ಳದೆ ಪ್ರಸರಣವನ್ನು ಮಾಡಲು ನನಗೆ ಸಾಧ್ಯವಾಗುತ್ತದೆಯೇ ಎಂಬ ಕಲ್ಪನೆಯನ್ನು ನೀಡುತ್ತದೆ ಅಂದರೆ ಸಂಕೇತದ ಗುಣಮಟ್ಟವನ್ನು ಇಡಬೇಕು ಅಸ್ಪಷ್ಟ ರಹಿತ ಪ್ರಸರಣದ ರೇಖೀಯ ಜಾಲದ ಮಾನದಂಡವೆಂದರೆ ಆಸಕ್ತಿಯ ಬ್ಯಾಂಡ್ನಲ್ಲಿ ವೈಶಾಲ್ಯ ಪ್ರತಿಕ್ರಿಯೆಯು ಸಮತಟ್ಟಾಗಿರಬೇಕು ಈ ಎಡಭಾಗದ ಗ್ರಾಫ್ ನಂತೆ ಆಸಕ್ತಿಯ ಬ್ಯಾಂಡ್ನಲ್ಲಿ ಸಮತಟ್ಟಾದ ಪ್ರತಿಕ್ರಿಯೆ ಹಂತದ ಪ್ರತಿಕ್ರಿಯೆಯು ಆಸಕ್ತಿಯ ಬ್ಯಾಂಡ್ನಲ್ಲಿ ರೇಖೀಯವಾಗಿರಬೇಕು ಇದು ಇದ್ದರೆ ರೇಖೀಯ ಜಾಲಗಳು ಅಸ್ಪಷ್ಟ ರಹಿತ ಪ್ರಸರಣವನ್ನು ನೀಡುತ್ತವೆ ಈಗ ವೆಕ್ಟರ್ ಮಾಪನ ಎಂದರೇನು ಜಾಲದ ವೈಶಾಲ್ಯ ಪ್ರತಿಕ್ರಿಯೆ ಹಾಗೂ ಹಂತದ ಪ್ರತಿಕ್ರಿಯೆ ಎರಡನ್ನೂ ಅಳೆಯುವುದಕ್ಕೆ ವೆಕ್ಟರ್ ಮಾಪನ ಎನ್ನುತ್ತಾರೆ ಸ್ಕೇಲರ್ ನ್ನು ಅಳೆಯುವ ಜಾಲ ವಿಶ್ಲೇಷಕಗಳು ಲಭ್ಯವಿವೆ ಅವುಗಳನ್ನು ಸ್ಕೇಲರ್ ಜಾಲ ವಿಶ್ಲೇಷಕಗಳು ಎನ್ನುತ್ತಾರೆ ಅವು ಕೇವಲ ವೈಶಾಲ್ಯ ಪ್ರತಿಕ್ರಿಯೆಯನ್ನು ಮಾಪನ ಮಾಡುತ್ತವೆ ಹಂತದ ಪ್ರತಿಕ್ರಿಯೆಯನ್ನು ಮಾಪನ ಮಾಡುವುದಿಲ್ಲ ಈಗ ಎಸ್ ನಿಯತಾಂಕಗಳಂತೆ ಪ್ರಮಾಣ ಮತ್ತು ಹಂತ ಎರಡೂ ಅಳತೆಗಳು ಅಗತ್ಯವೆಂದು ನೀವು ನೋಡುತ್ತೀರಿ ಅವು ಮೂಲತಃ ಸಂಕೀರ್ಣ ಪ್ರಮಾಣಗಳಾಗಿವೆ ಆದ್ದರಿಂದ ನೀವು ಅವುಗಳಿಗಾಗಿ ವೈಶಾಲ್ಯ ಮತ್ತು ಹಂತ ಎರಡನ್ನೂ ಅಳೆಯಬೇಕಾಗುತ್ತದೆ ಎಸಿ ಸರ್ಕ್ಯೂಟ್ಗಳಲ್ಲಿ ಪ್ರತಿರೋಧವು ಒಂದು ಸಂಕೀರ್ಣ ಪ್ರಮಾಣವಾಗಿದೆ ಎಂದೂ ನಾವು ನೋಡಿದ್ದೇವೆ ಆದ್ದರಿಂದ ನಾವು ಪ್ರತಿರೋಧ ವೈಶಾಲ್ಯ ಮತ್ತು ಹಂತವನ್ನು ಅಳೆಯಬೇಕಾಗಿದೆ ಇಲ್ಲದಿದ್ದರೆ ನೀವು ಪ್ರತಿಕ್ರಿಯಾತ್ಮಕ ಪ್ರತಿರೋಧದ ಕಲ್ಪನೆಯನ್ನು ಪಡೆಯುವುದಿಲ್ಲ ನಂತರ ಸಾಧನ ಮಾಡೆಲಿಂಗ್ ನೀವು ಆರ್ಎಲ್ಸಿ RLC ಇತ್ಯಾದಿಗಳನ್ನು ಹೊಂದಿದ್ದೀರಿ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾನು ಯಾವುದನ್ನಾದರೂ ನಿರೂಪಿಸಲು ಅದಕ್ಕೆ ಸಮಯದ ಡೋಮೆನ್ನಲ್ಲಿ ಸಂಕೀರ್ಣ ಮೌಲ್ಯಗಳು ಬೇಕಾಗುತ್ತವೆ ನಾನು ಫೋರಿಯರ್ ರೂಪಾಂತರ ಅಥವಾ ವಿಲೋಮ ಫೋರಿಯರ್ ರೂಪಾಂತರವನ್ನು ಕೈಗೊಳ್ಳಬೇಕಾಗಿದೆ ಈಗ ಫೋರಿಯರ್ ರೂಪಾಂತರ ಮತ್ತು ವಿಲೋಮ ಫೋರಿಯರ್ ರೂಪಾಂತರವು ಒಂದು ಸಂಕೀರ್ಣ ಕಾರ್ಯಾಚರಣೆಯಾಗಿದೆ ಏಕೆಂದರೆ ಫೋರಿಯರ್ ಗುಣಾಂಕಗಳು ಅವುಗಳನ್ನು ಸಂಕೀರ್ಣ ಸಂಖ್ಯೆಯ ಪ್ರಕಾರದಲ್ಲಿ ಮಾಡದಿದ್ದರೆ ಸಮಸ್ಯೆ ಇದೆ ಅದೇ ರೀತಿ ವೆಕ್ಟರ್ ನಿಖರತೆ ವರ್ಧನೆಯು ವೆಕ್ಟರ್ ಕಾರ್ಯಾಚರಣೆಯಾಗಿದೆ ಈಗ ಜಾಲ ವಿಶ್ಲೇಷಕ ಅದರ ಪ್ರೇಡೆಟರ್ ಸೂಕ್ಷ್ಮ ತರಂಗ ಬೆಂಚುಗಳಾಗಿವೆ ಪ್ರತಿರೋಧ ಮಾಪನ ಸಮಯದಲ್ಲಿ ನಾವು ಸೂಕ್ಷ್ಮ ತರಂಗ ಬೆಂಚುಗಳನ್ನು ನೋಡಿದ್ದೇವೆಅವು ಮೂಲತಃ ನಿಂತಿರುವ ತರಂಗಗಳಲ್ಲಿ ಕಾರ್ಯ ನಿರ್ವಹಿಸುತ್ತವೆ ಜಾಲ ವಿಶ್ಲೇಷಕಗಳು ನಿಂತಿರುವ ತರಂಗ ವಿದ್ಯಮಾನಗಳ ಮೇಲೆ ಕಾರ್ಯ ನಿರ್ವಹಿಸುವುದಿಲ್ಲ ಅವು ಇನ್ಸಿಡೆಂಟ್ ಪ್ರತಿಫಲಿತ ಮತ್ತು ಹರಡುವ ತರಂಗಗಳನ್ನು ಬೇರ್ಪಡಿಸುತ್ತವೆ ಆದ್ದರಿಂದ ಅದು ಇನ್ಸಿಡೆಂಟ್ ಪ್ರತಿಫಲಿತ ಮತ್ತು ಹರಡಿದ ತರಂಗಗಳನ್ನು ಪ್ರತ್ಯೇಕವಾಗಿ ಅಳೆಯುತ್ತದೆ ಮತ್ತು ಅದು ಜಾಲ ವಿಶ್ಲೇಷಕದ ಸೌಂದರ್ಯವಾಗಿದೆ ಸ್ಲೊಟ್ಟೆಡ್ ರೇಖೆಗಳು ಇನ್ಸಿಡೆಂಟ್ ಪ್ರತಿಫಲಿತ ಹರಡಿದ ತರಂಗಗಳನ್ನು ಬೇರ್ಪಡಿಸುವ ಸಾಮರ್ಥ್ಯವನ್ನು ಹೊಂದಿರಲಿಲ್ಲ ಅದಕ್ಕಾಗಿಯೇ ಅವು ನಿಂತಿರುವ ತರಂಗ ವಿದ್ಯಮಾನಗಳನ್ನು ಅವಲಂಬಿಸಬೇಕಾಗಿತ್ತು ಮತ್ತು ಅದರಿಂದ ವಿ ಎಸ್ ಡಬ್ಲೂ ಆರ್ ಇತ್ಯಾದಿಗಳ ಪರಿಕಲ್ಪನೆ ಆಗಮಿಸಿತು ಆದರೆ ಜಾಲ ವಿಶ್ಲೇಷಕವು ಒಮ್ಮೆ ಇನ್ಸಿಡೆಂಟ್ ಪ್ರತಿಫಲಿತ ಮತ್ತು ಹರಡುವ ತರಂಗಗಳನ್ನು ಬೇರ್ಪಡಿಸಿದರೆ ಅದು ನಿಂತಿರುವ ಎಲ್ಲಾ ತರಂಗ ವಿದ್ಯಮಾನಗಳನ್ನು ನಿರ್ವಹಿಸುವ ಅಗತ್ಯವಿಲ್ಲ ಜಾಲ ವಿಶ್ಲೇಷಕ ಮಾಡಿದ ಸರಳ ಅಳತೆಗಳಿಗೆ ಹೋಲಿಸಿದರೆ ಇದು ಸ್ವಲ್ಪ ಸಂಕೀರ್ಣವಾಗಿದೆ ಈಗ ಇವು ಪ್ರತಿಬಿಂಬಿಸುವ ವಿದ್ಯಮಾನಗಳಾಗಿವೆ ಆದ್ದರಿಂದ ನನ್ನಲ್ಲಿ ಒಂದು ಇನ್ಸಿಡೆಂಟ್ ತರಂಗವಿದೆ ಕೆಲವು ಪ್ರತಿಫಲಿತ ತರಂಗಗಳು ಬರುತ್ತವೆ ಕೆಲವು ಶಕ್ತಿಯು ಹರಡುತ್ತದೆ ಆದ್ದರಿಂದ ಪ್ರತಿಫಲನವು ಎ ಆರ್ AR ನಿಂದ ನಿರೂಪಿಸಲ್ಪಡುತ್ತದೆ ಅದರಲ್ಲಿ ಒಂದು ವಿ ಎಸ್ ಡಬ್ಲೂ ಆರ್ ಆಗಿದೆ ಆ ಸಮಯದಲ್ಲಿ ನಾವು ಪ್ರತಿಫಲನ ಗುಣಾಂಕ ಮತ್ತು ವಿ ಎಸ್ ಡಬ್ಲೂ ಆರ್ ಸಾಕಷ್ಟು ಸಂಬಂಧಿಸಿವೆ ಎಂದು ನೋಡಿದ್ದೇವೆ ಎಸ್ ನಿಯತಾಂಕಗಳಾದ S11 S22 ಪ್ರತಿಫಲನ ಗುಣಾಂಕ ಗಾಮಾ Γ ವೋಲ್ಟೇಜ್ ಪ್ರತಿಫಲನ ಗುಣಾಂಕ ಶಕ್ತಿ ಪ್ರತಿಫಲನ ಗುಣಾಂಕ ರಿಟರ್ನ್ ಲಾಸ್ ಪ್ರತಿರೋಧ ಅಡ್ಮಿಟೆಂಸ್ ಅದೇ ರೀತಿ ಪ್ರಸರಣವು B R ಅಂದರೆ ಲಾಭ ಅಥವಾ ನಷ್ಟದಿಂದ ನೀಡಲ್ಪಟ್ಟಿದೆ ಎಸ್ ನಿಯತಾಂಕಗಳು ಪ್ರಸರಣ ಗುಣಾಂಕ ಟಿ ಅಳವಡಿಕೆ ಹಂತ ಗುಂಪು ವಿಳಂಬ ಇತ್ಯಾದಿ ಇವುಗಳೆಲ್ಲ ತರಂಗ ಮತ್ತು ಸೂಕ್ಷ್ಮ ತರಂಗಗಳಲ್ಲಿ ಪ್ರತಿಫಲನ ಅಥವಾ ಪ್ರಸರಣವನ್ನು ನಿರೂಪಿಸಲು ಬಳಸುವ ವಿವಿಧ ನಿಯತಾಂಕಗಳಾಗಿವೆ ಸ್ಕೇಲರ್ ಗುಣಲಕ್ಷಣಗಳ ಸ್ಕೇಲರ್ ಉದಾಹರಣೆಯು ರಿಟರ್ನ್ ಲಾಸ್ ಆಗಿದೆ ಇದು ಸ್ಕೇಲರ್ ಪ್ರಮಾಣವಾಗಿದೆ ವಿ ಎಸ್ ಡಬ್ಲೂ ಆರ್ ಇದೂ ಸ್ಕೇಲರ್ ಪ್ರಮಾಣವಾಗಿದೆ ವೆಕ್ಟರ್ ಗುಣಲಕ್ಷಣಗಳ ಉದಾಹರಣೆಯು ಪ್ರತಿರೋಧವಾಗಿದೆ ಏಕೆಂದರೆ ಪ್ರತಿರೋಧವು ಒಂದು ಸಂಕೀರ್ಣ ಪ್ರಮಾಣವಾಗಿದೆ ಪ್ರತಿಫಲನ ಗುಣಾಂಕವೂ ಸಂಕೀರ್ಣ ಪ್ರಮಾಣವಾಗಿದ್ದು ಅದು ಪ್ರಮಾಣ ಮತ್ತು ಹಂತ ಎರಡನ್ನೂ ಹೊಂದಿರುತ್ತದೆ ರಿಟರ್ನ್ ಲಾಸ್ ವ್ಯಾಖ್ಯಾನ ಮೈನಸ್ 20 ಲೋಗ್ ರೊಃ ಪ್ರಸರಣ ಗುಣಾಂಕ ಅಳವಡಿಕೆ ನಷ್ಟ ಗಳಿಕೆ ಇವು ಪ್ರಸರಣದ ಗುಣಲಕ್ಷಣಗಳಾಗಿವೆ ಇದು 8510 ಜಾಲ ವಿಶ್ಲೇಷಕದ ವಾಸ್ತುಶಿಲ್ಪವಾಗಿದೆ ಇದು ಎಂಭತ್ತರ ದಶಕದ ಆರಂಭದಲ್ಲಿ ಹೆವ್ಲೆಟ್ ಪ್ಯಾಕರ್ಡ್ ಕಂಪನಿಯು ಕಂಡುಹಿಡಿದ ಅತ್ಯಂತ ಜನಪ್ರಿಯ ಜಾಲ ವಿಶ್ಲೇಷಕವಾಗಿದೆ ಅತ್ಯಂತ ಯಶಸ್ವಿ ಜಾಲ ವಿಶ್ಲೇಷಕ 8510 ಸಿ ಇದು ಬಾಕ್ಸ್ ಇದು ನಿಯಂತ್ರಕ ಇದು ಎಸ್ ನಿಯತಾಂಕ ಟೆಸ್ಟ್ ಸೆಟ್ ಡಿ ಯು ಟಿ ಇದಕ್ಕೆ ಒಂದು ಮೂಲವಿದೆ ಆಗ ಎಚ್ ಪಿ ಐ ಬಿ ಮತ್ತು ಬಸ್ಗಳೊಂದಿಗೆ ಪೆಂಟಿಯಮ್ ಪಿ ಸಿ ಇತ್ತು ಈಗ ಮೂಲತಃ ಎಸ್ ನಿಯತಾಂಕಗಳನ್ನು ಜಾಲ ವಿಶ್ಲೇಷಕದಿಂದ ಹೇಗೆ ಅಳೆಯಲಾಗುತ್ತದೆ ಜಾಲ ವಿಶ್ಲೇಷಕವು ತನ್ನದೇ ಆದ ಮೂಲವನ್ನು ಹೊಂದಿದೆ ಅದು ಮೂಲವನ್ನು ನೀಡುತ್ತದೆ ಆದ್ದರಿಂದ ಅದು ಪರೀಕ್ಷಾ ಸಂಕೇತವನ್ನು ಸ್ವತಃ ನೀಡುತ್ತದೆ ಮತ್ತು ಜಾಲದ ಪ್ರತಿಕ್ರಿಯೆಯನ್ನು ನೋಡುತ್ತದೆ ಅದರಿಂದ ಅದು ಜಾಲದ ಗುಣಲಕ್ಷಣಗಳನ್ನು ಎಸ್ ನಿಯತಾಂಕದ ಪ್ರಕಾರ ನಿರ್ಣಯಿಸುತ್ತದೆ ಅದು ಸಂಕೇತಗಳನ್ನು ಬೇರ್ಪಡಿಸುವ ಸಾಧನಗಳನ್ನು ಸಹ ಹೊಂದಿದೆ ಅದು ಕೆಲವು ಡೈರೆಕ್ಷನಲ್ ಕಪ್ಲರ್ಗಳನ್ನು ಹೊಂದಿದೆ ಅದರ ಮೂಲಕ ಅದು ಆ ಸಂಕೇತಗಳನ್ನು ಬೇರ್ಪಡಿಸುತ್ತದೆ ನಂತರ ಅದು ಸಂಕೇತಗಳ ಪತ್ತೆಗಾಗಿ ರಿಸೀವರ್ ಗಳನ್ನು ಹೊಂದಿದೆ ಹಲವಾರು ರಿಸೀವರ್ಗಳನ್ನು ಹೊಂದಿದೆ ಮತ್ತು ಇದು ಪ್ರೊಸೆಸಿಂಗ್ ಸರ್ಕ್ಯೂಟ್ರಿಯನ್ನು ಹೊಂದಿದೆ ಅದನ್ನು ಪ್ರದರ್ಶಿಸಲಾಗಿದೆ ಇದು ಮೂಲವನ್ನು ಹೊಂದಿರುವ ಜಾಲ ವಿಶ್ಲೇಷಕದ ವಾಸ್ತುಶಿಲ್ಪವಾಗಿದೆ ಮೂಲವು ಇನ್ಸಿಡೆಂಟ್ನ್ನು ಉತ್ಪಾದಿಸುತ್ತಿದೆ ಡಿ ಯು ಟಿ ಯು ನೀವು ಪರೀಕ್ಷಿಸಲು ಪ್ರಯತ್ನಿಸುತ್ತಿರುವ ಜಾಲವಾಗಿದೆ ಆದ್ದರಿಂದ ಅದು ಪ್ರತಿಫಲಿಸುತ್ತಿದೆ ಈಗ ನೀವು ಇಲ್ಲಿ ನೋಡುವಂತೆ ಅದು ಇನ್ಸಿಡೆಂಟ್ ಮತ್ತು ಪ್ರತಿಫಲನಗಳನ್ನು ಬೇರ್ಪಡಿಸಬಹುದು ಆದ್ದರಿಂದ ಅದು ಎರಡು ಭಾಗಗಳಿಗೆ ಇನ್ಸಿಡೆಂಟ್ ಮತ್ತು ಪ್ರತಿಫಲಿತ ಗಳಿಗೆ ಹೋಗುತ್ತದೆ ಮತ್ತು ನಂತರ ಅದು ಹರಡಿದ ಒಂದನ್ನು ಮಾದರಿ ಮಾಡುತ್ತದೆ ಆದ್ದರಿಂದ ಈ ಮೂರನ್ನು ವಿವಿಧ ಮೂರು ಅಥವಾ ನಾಲ್ಕು ಡಿಟೆಕ್ಟರ್ಗಳಿಗೆ ನೀಡಲಾಗುತ್ತದೆ ಮತ್ತು ನಂತರ ಇದು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಈಗ ಜಾಲ ವಿಶ್ಲೇಷಕದ ಮೂಲವು ಹಂತ ಲಾಕ್ ಮಾಡಿದ ವೋಲ್ಟೇಜ್ ನಿಯಂತ್ರಣ ಆಂದೋಲಕ ಅಥವಾ ಸಂಶ್ಲೇಶಿತ ಮೂಲದ ವಿ ಸಿ ಒ ಆಗಿದೆ ಸಂಶ್ಲೇಶಿತ ಮೂಲ ಎಂದರೆ ಒಂದು ನಿರ್ದಿಷ್ಟ ಆವರ್ತನದ ಮೂಲ ನಂತರ ಅದರಿಂದ ವಿವಿಧ ಎರಡರಿಂದ ಗುಣಿಸಿ ಎರಡರಿಂದ ಭಾಗಿಸಿ ಇತ್ಯಾದಿ ಆದ್ದರಿಂದ ಮೂಲವು ಒಂದು ನಿರ್ದಿಷ್ಟ ಶ್ರೇಣಿಯನ್ನು ಹೊಂದಿದೆ ಅದರಿಂದ ಅದು ಇತರ ಕೆಲವು ಶ್ರೇಣಿಗಳನ್ನು ಸಂಶ್ಲೇಶಿಸುತ್ತದೆ ಆದ್ದರಿಂದ ಮೂಲವು ಬ್ರಾಡ್ಬಾಂಡ್ ಮೂಲವಾಗಿ ಪರಿಣಮಿಸುತ್ತದೆ ಮತ್ತು ಸಾಕಷ್ಟು ಆವರ್ತನಗಳನ್ನು ನೀಡುತ್ತದೆ ಸಂಕೇತ ಬೇರ್ಪಡಿಕೆ ಯಂತ್ರಾಂಶ ಇನ್ಸಿಡೆಂಟ್ ಸಂಕೇತದ ಒಂದು ಭಾಗವನ್ನು ಅಳೆಯುವುದು ನಂತರ ಅದು ಉಲ್ಲೇಖವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದು ಅನುಪಾತದ ಮಾಪನವನ್ನು ಮಾಡುತ್ತದೆ ಈಗ ನೀವು ಯಾವುದೇ ಅಳತೆಯ ಅನುಪಾತವನ್ನು ಮಾಡಿದರೆ ದೋಷವು ಕಡಿಮೆಯಾಗುತ್ತದೆ ಸಂಕೇತಗಳನ್ನು ಬೇರ್ಪಡಿಸುವ ಸಾಧನಗಳು ಮೊದಲು ನಾನು ಹೇಳಿದಂತೆ ಡೈರೆಕ್ಷನಲ್ ಕಪ್ಲರ್ ಜೊತೆಗೆ ನೀವು ಶಕ್ತಿ ಡಿವೈಡರ್ಗಳನ್ನು ಸಹ ಹೊಂದಬಹುದು ಆದರೆ ಇದು ಹೆಚ್ಚಿನ ಒಳಸೇರುವಿಕೆಯ ನಷ್ಟವನ್ನು ಹೊಂದಿದೆ ಡೈರೆಕ್ಷನಲ್ ಕಪ್ಲರ್ ತುಂಬಾ ಒಳ್ಳೆಯದು ಇದು ಕಿರಿದಾದ ಬಾಂಡ್ವಿಡ್ತ್ ಕಡಿಮೆ ನಷ್ಟವನ್ನು ಹೊಂದಿದೆ ಡೈರೆಕ್ಷನಲ್ ಬ್ರಿಡ್ಜೆಸ್ ಗಳನ್ನು ಸಹ ನೀವು ಬಳಸಬಹುದು ಆದರೆ ಇವುಗಳಲ್ಲಿ ಡೈರೆಕ್ಷನಲ್ ಕಪ್ಲರ್ ಸಂಕೇತಗಳನ್ನು ಬೇರ್ಪಡಿಸುವ ಜನಪ್ರಿಯ ಸಾಧನವಾಗಿದೆ ನಂತರ ಪತ್ತೆ ಮಾಡುವುದು ಇದು ಡೈಯೋಡ್ ಡಿಟೆಕ್ಷನ್ ರಿಸೀವರ್ ಅಥವಾ ಟ್ಯೂನ್ ಡಿಟೆಕ್ಟರ್ ನ್ನು ಬಳಸುತ್ತದೆ ಈಗ ಸರಾಸರಿ ಒಂದೇ ಸಂಕೇತವನ್ನು ಎನ್ ಬಾರಿ ಮಾದರಿ ಮಾಡಲಾಗಿದೆ ಸಾಮಾನ್ಯವಾಗಿ ಮಾದರಿಗಳ ಸರಾಸರಿ ಎನ್ ಯು 1024 ಗೆ ಸಮಾನವಾಗಿರುತ್ತದೆ ವಿಎನ್ಎ ಮಾದರಿಗಳು ಸಂಕೀರ್ಣವಾಗಿವೆ ಆದ್ದರಿಂದ ಸರಾಸರಿಯು ಶಬ್ಧದ ಫ್ಲೋರ್ನ್ನು ಸುಧಾರಿಸುತ್ತದೆ ಯಾವುದೇ ರೆಂಡಮ್ ಸಂಕೇತವನ್ನು ನೀವು ಸೇರಿಸುತ್ತಾ ಹೋದರೆ ಅದರ ಸೇರ್ಪಡೆಯು ಅಂತಿಮವಾಗಿ ನಿಮಗೆ ಸಂಕೇತದ ಸರಾಸರಿಯನ್ನು ನೀಡುತ್ತದೆ ಈಗ ಶಬ್ಧದ ಸರಾಸರಿಯು ಸೊನ್ನೆ ಆಗಿದೆ ಆದ್ದರಿಂದ ನೀವು ಹೆಚ್ಚಿನ ಅಳತೆಗಳನ್ನು ಸರಾಸರಿ ಮಾಡಿದರೆ ನಿಮ್ಮ ಎಸ್ಎನ್ಆರ್ ಸುಧಾರಿಸುತ್ತದೆ ಈಗ ನೀವು ಜಾಲ ವಿಶ್ಲೇಷಕವನ್ನು ನೋಡುತ್ತೀರಿ ಪ್ರಮಾಣ ದೋಷವು ಸಾಮಾನ್ಯವಾಗಿ 0 1 ಡಿಬಿಗಿಂತ ಕಡಿಮೆಯಿರುತ್ತದೆ ಹಾಗೆಯೇ ಹಂತದ ದೋಷವು 0 6 ಡಿಗ್ರಿಗಿಂತ ಕಡಿಮೆಯಿರುತ್ತದೆ ಇದು ವಿವಿಧ ದೋಷಗಳನ್ನು ಹೊಂದಿದೆ ಯಾವುದೇ ಅಳತೆಯು ಕೆಲವು ದೋಷಗಳನ್ನು ಹೊಂದಿರುತ್ತದೆ ಯಾವುದೇ ಉಪಕರಣಗಳು ಪರಿಪೂರ್ಣವಲ್ಲ ಇದು ಕೆಲವು ವ್ಯವಸ್ಥಿತ ದೋಷಗಳನ್ನು ಕೆಲವು ರೆಂಡಮ್ ದೋಷಗಳನ್ನು ಕೆಲವು ಡ್ರಿಫ್ಟ್ ದೋಷಗಳನ್ನು ಹೊಂದಿದೆ ವ್ಯವಸ್ಥಿತ ದೋಷಗಳು ಎಂದರೆ ಅದನ್ನು ವ್ಯಾಖ್ಯಾನಿಸಬೇಕು ಎಂದು ನಾನು ಹೇಳುತ್ತಿದ್ದೇನೆಂದು ಭಾವಿಸೋಣ ನನಗೆ ಪರಿಪೂರ್ಣ ಪ್ರತಿರೋಧದ ಹೊಂದಾಣಿಕೆ ಬೇಕು ಆದರೆ ವಾಸ್ತವದಲ್ಲಿ ನಾನು ಯಾವಾಗಲೂ ಪ್ರತಿರೋಧವನ್ನು ಹೊಂದಿಸಲು ಸಾಧ್ಯವಿಲ್ಲ ಪೋರ್ಟ್ನಲ್ಲಿ ಟರ್ಮಿನಲ್ನ್ನು ವ್ಯಾಖ್ಯಾನಿಸಬೇಕು ಎಂದು ನಾನು ಹೇಳುತ್ತಿದ್ದೇನೆ ಎಂದು ಭಾವಿಸೋಣ ಆದರೆ ವಾಸ್ತವದಲ್ಲಿ ಪೋರ್ಟ್ ಸ್ವಲ್ಪ ವಿಸ್ತರಿಸಿರಬಹುದು ಆದ್ದರಿಂದ ಇವೆಲ್ಲವೂ ವ್ಯವಸ್ಥಿತ ದೋಷಗಳು ಅಂದರೆ ನಾವು ಮಾಡಿದ ವಿವಿಧ ಊಹೆಗಳಲ್ಲಿನ ದೋಷಗಳು ಮತ್ತು ಕಾರ್ಯಗತಗೊಳಿಸಿದಾಗ ನಾವು ಇರಿಸಿಕೊಳ್ಳದ ಊಹೆಗಳನ್ನು ವ್ಯವಸ್ಥಿತ ದೋಷಗಳೆಂದು ಕರೆಯಲಾಗುತ್ತದೆ ರೆಂಡಮ್ ದೋಷಗಳನ್ನು ನಾವು ಹೇಳಲಾಗುವುದಿಲ್ಲ ಶಬ್ಧ ಇತ್ಯಾದಿಗಳು ರೆಂಡಮ್ ದೋಷಗಳನ್ನು ನೀಡುತ್ತವೆ ಮತ್ತು ಡ್ರಿಫ್ಟ್ ದೋಷಗಳು ಎಂದರೆ ಸ್ವಲ್ಪ ಸಮಯದ ನಂತರ ಕಾರ್ಯಕ್ಷಮತೆ ಕುಸಿಯುವುದು ನಾನು ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡಬೇಕಾದರೆ ನನ್ನ ಕಾರ್ಯ ಕ್ಷಮತೆ ಕುಸಿಯುತ್ತದೆ ಅದೇ ರೀತಿ ಉಪಕರಣಗಳು ಹೆಚ್ಚು ಸಮಯ ಕೆಲಸ ಮಾಡಿದರೆ ಅವುಗಳ ವಿಶ್ವಾಸರ್ಹತೆಯು ಕುಸಿಯುತ್ತದೆ ಅದನ್ನು ಡ್ರಿಫ್ಟ್ ದೋಷಗಳು ಎಂದು ಕರೆಯುತ್ತಾರೆ ಆದ್ದರಿಂದ ಜಾಲ ವಿಶ್ಲೇಷಕವು ಮಾಪನಾಂಕ ನಿರ್ಣಯವನ್ನು ಮಾಡುತ್ತದೆ ಮಾಪನಾಂಕ ನಿರ್ಣಯ ಎಂದರೇನು ಮಾಪನಾಂಕ ನಿರ್ಣಯವು ಮೂರು ಭಾಗಗಳನ್ನು ಹೊಂದಿದೆ ಆ ವ್ಯವಸ್ಥಿತ ದೋಷಗಳನ್ನು ತೆಗೆದುಹಾಕುವುದು ಒಂದು ಭಾಗವಾಗಿದೆ ಮಾಪನಾಂಕ ನಿರ್ಣಯಕ್ಕಾಗಿ ನಾವು ಮೊದಲು ತಿಳಿದಿರುವ ಪ್ರಮಾಣಿತ ಹೊರೆಗಳು ಅಥವಾ ಮುಕ್ತಾಯದೊಂದಿಗೆ ಅಳತೆಗಳನ್ನು ಮಾಡಬೇಕಾಗಿದೆ ಉದಾಹರಣೆಗೆ ನೀವು ಶೋರ್ಟ್ ನ್ನು ತೆಗೆದುಕೊಂಡು ಪ್ರತಿಫಲನ ಗುಣಾಂಕವನ್ನು ಮಾಪನ ಮಾಡಬಹುದು ಶೋರ್ಟ್ ನ ಪ್ರತಿಫಲನ ಗುಣಾಂಕವು ಮೈನಸ್ 1 ಆಗಿರಬೇಕು ಎಂದು ನಿಮಗೆ ತಿಳಿದಿದೆ ಆದರೆ ನೀವು ಅದನ್ನು ಮಾಡಿದರೆ ನಿಮಗೆ ಮೈನಸ್ 1 ಸಿಗದಿರಬಹುದು ನೀವು 135 ಡಿಗ್ರಿ ಪಡೆಯಬಹುದು ಮೈನಸ್ 1 ಎಂದರೆ 120 ಡಿಗ್ರಿ ಆದ್ದರಿಂದ ನಿಮ್ಮ ನಿಜವಾದ ಶೋರ್ಟ್ನ್ನು ಕಾರ್ಯಗತಗೊಳಿಸಲಾಗಲಿಲ್ಲ ಎಂದು ನಿಮಗೆ ತಿಳಿಯಿತು ಆದ್ದರಿಂದ ನಾವು ಏನನ್ನು ಶೋರ್ಟ್ ಎಂದು ಭಾವಿಸುತ್ತಿದ್ದೆವೋ ಅದು ನಿಜವಾದ ಶೋರ್ಟ್ ಅಲ್ಲ ಮೂಲತಃ ಶೋರ್ಟ್ ಸರ್ಕ್ಯೂಟ್ ಎಂದರೆ ಅದು ದಪ್ಪ ಲೋಹವಾಗಿರಬೇಕು ಆದ್ದರಿಂದ ಅಲ್ಲಿಗೆ ಯಾವುದು ಹೋದರೂ ಅದು ಸಂಪೂರ್ಣವಾಗಿ ಪ್ರತಿಫಲಿಸುತ್ತದೆ ಅದರ ಮೇಲೆ ಬೀಳುವ ಯಾವುದೇ ತರಂಗವು ಸಂಪೂರ್ಣವಾಗಿ ಪ್ರತಿಫಲಿಸುತ್ತದೆ ಈಗ ನೀವು ತೆಳುವಾದ ಲೋಹದ ಫಲಕವನ್ನು ಹೊಂದಿದ್ದರೆ ಅದು ಸಹ ಪ್ರತಿಫಲಿಸುತ್ತದೆ ಆದರೆ ಪೂರ್ಣ ಪ್ರತಿಫಲನವಲ್ಲ ಆದ್ದರಿಂದ ಇದು ಒಂದು ವ್ಯವಸ್ಥಿತ ದೋಷದ ಉದಾಹರಣೆಯಾಗಿದೆ ನೀವು ತೆರೆದಿದ್ದರೆ ಪ್ರತಿಫಲನ ಗುಣಾಂಕವು ಪ್ಲಸ್ 1 ಆಗಿರಬೇಕು ಆದರೆ ನೀವು ಪ್ಲಸ್ 1 ನೀಡದ ಓಪೆನ್ನ್ನು ಹೊಂದಬಹುದು ಅದು 130 ಡಿಗ್ರಿ ನೀಡುತ್ತಿರಬಹುದು ಆದ್ದರಿಂದ ತಿಳಿದಿರುವ ಪ್ರಮಾಣಿತ ಮುಕ್ತಾಯದೊಂದಿಗೆ ಕಾರ್ಯಕ್ಷಮತೆ ಮಾಪನಗಳು ಮತ್ತು ಅಂತಹ ಅಳತೆಗಳಲ್ಲಿನ ದೋಷಗಳನ್ನು ಗಮನಿಸುವುದರಿಂದ ನೀವು ವ್ಯವಸ್ಥಿತ ದೋಷಗಳನ್ನು ಅಂದಾಜು ಮಾಡಬಹುದು ನಂತರ ನಿಮ್ಮ ಅಳತೆಗಳಲ್ಲಿನ ಆ ವ್ಯವಸ್ಥಿತ ದೋಷಗಳನ್ನು ನೀವು ಸರಿಪಡಿಸಬಹುದು ಅಂದರೆ ಇದರರ್ಥ ನೀವು ನಿಜವಾದ ಅಳತೆಯನ್ನು ತೆಗೆದುಕೊಳ್ಳುವಾಗ ಇವು ದೋಷಗಳು ಎಂದು ನೀವು ನೆನಪಿಸಿಕೊಳ್ಳುತ್ತೀರಿ ಆದ್ದರಿಂದ ನೀವು ದೋಷ ತಿದ್ದುಪಡಿಯನ್ನು ಮಾಡಬಹುದು ಈ ಇಡೀ ಪ್ರಕ್ರಿಯೆಯನ್ನು ಮಾಪನಾಂಕ ನಿರ್ಣಯ ಎಂದು ಕರೆಯಲಾಗುತ್ತದೆ ಜಾಲ ವಿಶ್ಲೇಷಕವು ಈ ಮಾಪನಾಂಕ ನಿರ್ಣಯವನ್ನು ಮಾಡುತ್ತದೆ ನಿಮ್ಮ ಆಸಿಲ್ಲೋಸ್ಕೋಪ್ ನ್ನು ನೀವು ನೆನಪಿಸಿಕೊಂಡರೆ ಅದರಲ್ಲೂ ಮಾಪನಾಂಕ ನಿರ್ಣಯವು ಇತ್ತು ಆಸಿಲ್ಲೋಸ್ಕೋಪ್ ಏನನ್ನಾದರೂ ಅಳೆಯುತ್ತಿದೆ ಎಂದು ಭಾವಿಸೋಣ ಅದು ಸರಿಯಾದ ಅಳತೆ ಎಂದು ನಿಮಗೆ ಹೇಗೆ ಗೊತ್ತು ಆಸಿಲ್ಲೋಸ್ಕೋಪ್ 1 ಕಿಲೋ ಹೆರ್ಟ್ಜ್ ಚದರ ತರಂಗ ಸಂಕೇತವನ್ನು ಹೊಂದಿತ್ತು ಆದ್ದರಿಂದ ನೀವು ಆ ಗುಂಡಿಯನ್ನು ಇರಿಸಿ ಇತ್ತೀಚಿನ ದಿನಗಳಲ್ಲಿ ಅದು ಆಸಿಲ್ಲೋಸ್ಕೋಪ್ನ ಹಿಂಭಾಗದಲ್ಲಿದೆ ಹಿಂದಿನ ದಿನಗಳಲ್ಲಿ ಅದು ಮುಂಭಾಗದಲ್ಲಿ ಇತ್ತು ಆದ್ದರಿಂದ ನೀವು 1 ಕಿಲೋ ಹರ್ಟ್ಜ್ ಚದರ ತರಂಗವನ್ನು ಪಡೆಯುವ ಆ ಗುಂಡಿಯನ್ನು ಒತ್ತಿ ಮತ್ತು 1 ವಿ ಪೀಕ್ ಟು ಪೀಕ್ ಅಥವಾ ಏನನ್ನಾದರೂ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ಪರಿಶೀಲಿಸಬಹುದು ನಿಮಗೆ 1 ವಿ ಪೀಕ್ ಟು ಪೀಕ್ ಸಿಗುತ್ತಿಲ್ಲ ಎಂದಾದರೆ ನಿಮ್ಮ ಕ್ನೋಬ್ಗಳನ್ನು ಸರಿಹೊಂದಿಸಿ ಆದ್ದರಿಂದ ಅದು 1 ವಿ ಪೀಕ್ ಟು ಪೀಕ್ ಆಗುತ್ತದೆ ನಂತರ ನೀವು ನೋಡುತ್ತೀರಿ ಅವಧಿಯು 1 ಮಿಲಿಸೆಕೆಂಡ್ ಆದರೆ ಅದು 1 ಮಿಲಿಸೆಕೆಂಡ್ ಇರುವುದಿಲ್ಲ ಆದ್ದರಿಂದ ನೀವು ಅದನ್ನು ಸರಿಪಡಿಸಿ ಅದನ್ನು ಮಾಪನಾಂಕ ನಿರ್ಣಯ ಎಂದು ಕರೆಯಲಾಗುತ್ತದೆ ಅದು ನೀವು ತಿಳಿದಿರುವ ವಿಷಯದೊಂದಿಗೆ ಸರಿಪಡಿಸುವುದು ಇಲ್ಲಿ ತಿಳಿದಿರುವ ವಿಷಯವು ಕೆಲವು ಪ್ರಮಾಣಿತ ಮುಕ್ತಾಯವಾಗಿದೆ ನಂತರ ನೀವು ವ್ಯವಸ್ಥಿತ ದೋಷಗಳನ್ನು ಅಂದಾಜು ಮಾಡುತ್ತೀರಿ ಮತ್ತು ನಿಜವಾದ ಅಳತೆಯಲ್ಲಿ ನೀವು ಅದನ್ನು ಸರಿಪಡಿಸುತ್ತೀರಿ ಇದನ್ನು ಮಾಪನಾಂಕ ನಿರ್ಣಯ ಎಂದು ಕರೆಯಲಾಗುತ್ತದೆ ಈಗ ವೆಕ್ಟರ್ ದೋಷ ತಿದ್ದುಪಡಿ ನೀವು ಈ ಮಾದರಿಯನ್ನು ಮಾಡಿದರೆ 12 ದೋಷ ಪದಗಳನ್ನು ಸರಿಪಡಿಸಬಹುದು ವೈಶಾಲ್ಯ ಮತ್ತು ಹಂತ ಎರಡನ್ನೂ ಅಳೆಯುವ ಸಾಮರ್ಥ್ಯದ ಅಗತ್ಯವಿರುತ್ತದೆ ತಿಳಿದಿರುವ ನಿಖರವಾದ ವಿದ್ಯುತ್ ಗುಣಲಕ್ಷಣಗಳೊಂದಿಗೆ ಮಾಪನಾಂಕ ನಿರ್ಣಯದ ಮಾನದಂಡಗಳು ಬೇಕಾಗುತ್ತವೆ ಆದ್ದರಿಂದ ತಿದ್ದುಪಡಿಗೆ ಮುಂಚಿನ ಡಾಟಾವು ಈ ಕರ್ವ್ ವಿ ಕರ್ವ್ ಎಂದು ನೀವು ನೋಡುತ್ತೀರಿ ಆದರೆ ದೋಷ ತಿದ್ದುಪಡಿಯ ನಂತರ ಅದು ಈ ರೀತಿಯದ್ದಾಗಬಹುದು ಆದ್ದರಿಂದ ಈ ಆವರ್ತನ ಪ್ರತಿಕ್ರಿಯೆ ಮತ್ತು ಇವು ತಪ್ಪಾದ ಆವರ್ತನ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ಆವರ್ತನದೊಂದಿಗೆ ರಿಟರ್ನ್ ನಷ್ಟವು ಆದರ್ಶಪ್ರಾಯವಾಗಿದೆ ಎಂದು ನೀವು ನೋಡುತ್ತೀರಿ ಅದು ಹೇಗಿರಬೇಕು ಆವರ್ತನ ಪ್ರತಿಕ್ರಿಯೆ ಇರಬೇಕು ಆದರೆ ಒಂದು ವಿಶಿಷ್ಟವಾದ ವಿಷಯವೆಂದರೆ ನೀವು ದೋಷ ತಿದ್ದುಪಡಿಯೊಂದಿಗೆ ಈ ರೀತಿ ಪಡೆಯುತ್ತಿರಿ ಇಡೀ ವಿಷಯ ಹೀಗಾಗುತ್ತದೆ ಅದು ಜಾಲ ವಿಶ್ಲೇಷಕದ ಸೌಂದರ್ಯವಾಗಿದ್ದು ಅದು ಮಾಪನಾಂಕ ನಿರ್ಣಯವನ್ನು ಮಾಡಬಹುದು ಮತ್ತು ಆ ಮೂಲಕ ಅದು ಅಳತೆಯಲ್ಲಿದ್ದ ವಿವಿಧ ದೋಷಗಳನ್ನು ನಿವಾರಿಸುತ್ತದೆ ಬೆಂಚ್ ಆಧಾರಿತ ಮಾಪನವು ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ ಇದು ಈ ಒಂದು ವಿಷಯದ ವಿವರವಾದ ನೋಟವಾಗಿದೆ ಅಲ್ಲಿ ತುಂಬಾ ಚಾನೆಲ್ಗಳಿವೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಅದಕ್ಕಾಗಿಯೇ ಜಾಲ ವಿಶ್ಲೇಷಕದಲ್ಲಿ ಸಾಮಾನ್ಯವಾಗಿ ನಾಲ್ಕು ರಿಸೀವರ್ಗಳಿವೆ ನಾಲ್ಕರ ಬದಲು ಕೆಲವು ವಿನ್ಯಾಸಗಳು ಮೂರನ್ನು ಹೊಂದಬಹುದು ಅದು ಸ್ವಲ್ಪ ಕಡಿಮೆ ನಿಖರವಾಗಿದೆ ಆದರೆ ಉತ್ತಮ ಜಾಲ ವಿಶ್ಲೇಷಕದಲ್ಲಿ ನೀವು ನಾಲ್ಕು ರಿಸೀವರ್ಗಳನ್ನು ಹೊಂದಿದ್ದೀರಿ ಆದರೆ ನಾಲ್ಕು ರಿಸೀವರ್ಗಳ ಅರ್ಥವೇನೆಂದರೆ ನಾಲ್ಕು ಸೂಕ್ಷ್ಮ ತರಂಗ ರಿಸೀವರ್ ಗಳು ಸಾಕಷ್ಟು ದುಬಾರಿಯಾಗಿವೆ ಆದರಿಂದ ಜಾಲ ವಿಶ್ಲೇಷಕವು ದುಬಾರಿ ಸಾಧನವಾಗಿದೆ ಇದು ಎಸ್ ನಿಯತಾಂಕಗಳನ್ನು ಸಂಕೀರ್ಣ ವೋಲ್ಟೇಜ್ ವೈಶಾಲ್ಯದ ಅನುಪಾತಗಳಾಗಿ ಅಳೆಯುತ್ತದೆ ಇದರರ್ಥ ಇದು ಒಂದು ಉಲ್ಲೇಖವನ್ನು ಹೊಂದಿದೆ ಮತ್ತು ಅದಕ್ಕೆ ಅನುಗುಣವಾಗಿ ಯಾವುದೇ ಸಮಯದಲ್ಲಿ ವಿವಿಧ ಅನುಪಾತಗಳನ್ನು ಲೆಕ್ಕಾಚಾರ ಮಾಡುತ್ತದೆ ಈಗ ಅನುಪಾತ ಮಾಪನವು ಯಾವಾಗಲೂ ಉತ್ತಮ ಮಾಪನವಾಗಿದೆ ದುರದೃಷ್ಟವಶಾತ್ ವೋಲ್ಟೇಜ್ಗಳ ಟರ್ಮಿನಲ್ ಸಮತಲ ಇತ್ಯಾದಿಗಳು ಜಾಲ ವಿಶ್ಲೇಷಕದ ಒಳಗೆ ಇರುತ್ತವೆ ಏಕೆಂದರೆ ನೀವು ಪೋರ್ಟ್ನ್ನು ವಿಸ್ತರಿಸುವಾಗ ನೋಡುತ್ತೀರಿ ಖಂಡಿತವಾಗಿಯೂ ಜಾಲ ವಿಶ್ಲೇಷಕವು ಒಳಗೆ ಇರುತ್ತದೆ ಆದ್ದರಿಂದ ಅವರ ಪೋರ್ಟ್ ವ್ಯಾಖ್ಯಾನವು ವಿಭಿನ್ನವಾಗಿದೆ ನಾವು ನೋಡುತ್ತಿರುವ ಪೋರ್ಟ್ ಯಾವಾಗಲೂ ಪೋರ್ಟ್ ಅಲ್ಲ ಆದ್ದರಿಂದ ಅದಕ್ಕಾಗಿಯೇ ಅವನು ಕೆಲವು ದೋಷಗಳನ್ನು ಮಾಡುತ್ತಾನೆ ಅದು ದೋಷ ತಿದ್ದುಪಡಿಯಲ್ಲಿ ಸರಿಪಡಿಸಲ್ಪಡುತ್ತದೆ ಇದು ಜಾಲ ವಿಶ್ಲೇಷಕದ ಬಗ್ಗೆ ಮೂಲಭೂತ ವಿಷಯವಾಗಿದೆ ಮತ್ತು ನೀವು ಏನು ಮಾಡಬಹುದು ಎಂದರೆ ಎರಡು ಪೋರ್ಟ್ಗಳನ್ನು ಹೊಂದಬಹುದು ಆದ್ದರಿಂದ ನಿಮ್ಮ ಸಾಧನವನ್ನು ಅವುಗಳ ನಡುವೆ ಸಂಪರ್ಕಿಸಿ ಮತ್ತು ನಂತರ ನೀವು ಎರಡು ಪೋರ್ಟ್ ಜಾಲಕ್ಕಾಗಿ ನಿಮ್ಮ ಸಾಧನದ ಎಸ್ ನಿಯತಾಂಕಗಳನ್ನು ಅಳೆಯಬಹುದು ಎನ್ ಪೋರ್ಟ್ ಜಾಲಕ್ಕಾಗಿ ನಿಮಗೆ ಎನ್ ಪೋರ್ಟ್ ಜಾಲ ವಿಶ್ಲೇಷಕದ ಅಗತ್ಯವಿರುತ್ತದೆ ನೀವು 3 4 ಪೋರ್ಟ್ಗಳನ್ನು ಹೊಂದಬಹುದು ಮತ್ತು ಸಾಮಾನ್ಯವಾಗಿ ಯಾವುದೇ ಸೂಕ್ಷ್ಮ ತರಂಗ ಆವರ್ತನವನ್ನು ಹೊಂದಬಹುದು ಇತ್ತೀಚಿನ ದಿನಗಳಲ್ಲಿ 550 ಗಿಗಾ ಹರ್ಟ್ಜ್ ತನಕ ನೀವು ವಿವಿಧ ಜಾಲಗಳನ್ನು ಅಳೆಯಬಹುದು ಹೆವ್ಲೆಟ್ ಪಕಾರ್ಡ್ ಕಂಪನಿಯಲ್ಲಿ 1 ಟೆರಾ ಹರ್ಟ್ಜ್ ಜಾಲ ವಿಶ್ಲೇಷಕವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದಾರೆ ಪ್ರಸ್ತುತ ಅವುಗಳನ್ನು ಜಪಾನ್ ನಲ್ಲಿರುವ ಕಿಸೈಟ್ ತಂತ್ರಜ್ಞಾನಗಳು ಎಂದು ಕರೆಯಲಾಗುತ್ತದೆ ಟೋಕಿಯೊ ವಿಶ್ವವಿದ್ಯಾಲಯದಲ್ಲಿ ಅವರು ಅಂತಹ 1 ಟೆರಾ ಹರ್ಟ್ಜ್ ಜಾಲ ವಿಶ್ಲೇಷಕವನ್ನು ಮಾಡಿದ್ದಾರೆ ಆದ್ದರಿಂದ ಈ ತಂತ್ರಜ್ಞಾನವು 1 ಟೆರಾ ಹರ್ಟ್ಜ್ವರೆಗೆ ಹೋಗಬಹುದುಆದರೂ ಅದೇ ಜಾಲ ವಿಶ್ಲೇಷಕ ಅದೇ ತತ್ವ ಮತ್ತು ಆ ಜಾಲಗಳ ಎಸ್ ನಿಯತಾಂಕಗಳನ್ನು ಗಿಗಾ ಹರ್ಟ್ಜ್ನಲ್ಲಿ ಮಾತ್ರವಲ್ಲದೆ 1000 ಗಿಗಾ ಹರ್ಟ್ಜ್ ಅಂದರೆ 1 ಟೆರಾ ಹರ್ಟ್ಜ್ನಲ್ಲಿ ಕಂಡುಹಿಡಿಯಬಹುದು ಆದ್ದರಿಂದ ಎರಡನೇ ಸಾಧನವಾದ ಎಸ್ ನಿಯತಾಂಕವು ಸೂಕ್ಷ್ಮ ತರಂಗ ಜಾಲವನ್ನು ನಿರೂಪಿಸಲು ಸಹಾಯ ಮಾಡುತ್ತದೆ ಮತ್ತು ಜಾಲ ವಿಶ್ಲೇಷಕವು ಅವುಗಳನ್ನು ಅಳೆಯುವ ಸಾಧನವಾಗಿದೆ ಈ ಭಾಗದೊಂದಿಗೆ ಅದನ್ನು ಮುಕ್ತಾಯ ಮಾಡಲಾಗುತ್ತದೆ ಆದ್ದರಿಂದ ನಾವು ಎರಡು ಸಾಧನಗಳನ್ನು ನೋಡಿದ್ದೇವೆ ಮೊದಲ ಸಾಧನವೆಂದರೆ ಸ್ಮಿತ್ ಚಾರ್ಟ್ ಈ ಉಪನ್ಯಾಸ ಸರಣಿಯಲ್ಲಿ ನಾವು ಎಸ್ ನಿಯತಾಂಕವನ್ನು ನೋಡಿದ್ದೇವೆ ಮುಂದಿನ ಉಪನ್ಯಾಸದಲ್ಲಿ ಈ ಎಸ್ ನಿಯತಾಂಕಗಳನ್ನು ಆಧರಿಸಿ ಕೆಲವು ಸಮಸ್ಯೆಗಳನ್ನು ನೋಡುತ್ತೇವೆ ಮತ್ತು ಅದು ಈ ವಾರದ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತದೆ